ಪ್ರೊಫೆಸರ್ ಪ್ರೊ ಪ್ರತಾಪ್ ಹರಿಡೋಸ್ ಹಲೋ ನಮ್ಮೊಂದಿಗೆ ಪ್ರೊಫೆಸರ್ ಅನಂತ ಸುಬ್ರಮಣ್ಯಂ ಇದ್ದಾರೆ ಇವರು ಮದ್ರಾಸ್ ಐಐಟಿಯಲ್ಲಿ ಓಷನ್ ಇಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥರಾಗಿದ್ದಾರೆ ಅವರು ಈ ಕ್ಷೇತ್ರದಲ್ಲಿ ವ್ಯಾಪಕ ಅನುಭವವನ್ನು ಹೊಂದಿದ್ದಾರೆ ಅವರು 35 ವರ್ಷಗಳಿಗೂ ಹೆಚ್ಚು ಕಾಲ ಈ ಪ್ರದೇಶದಲ್ಲಿದ್ದಾರೆ ಆದ್ದರಿಂದ ಉದ್ಯಮ ಸಹಯೋಗಗಳು ಬಹಳಷ್ಟು ಯೋಜನೆಗಳು ಬಹಳಷ್ಟು ಸಂಶೋಧನಾ ಯೋಜನೆಗಳು ನಿಮಗೆ ಉದ್ಯಮ ಸಹಯೋಗಗಳ ಮೂಲಕ ವ್ಯಾಪಕವಾದ ಸಂದರ್ಶನಗಳು ಮತ್ತು ಅಂತರರಾಷ್ಟ್ರೀಯ ವಿಶ್ವವಿದ್ಯಾನಿಲಯಗಳ ಸಹಯೋಗದೊಂದಿಗೆ ಹೀಗೆ ವ್ಯವಹರಿಸಿರುವ ಪರಿಕಲ್ಪನೆಗಳ ವಿಸ್ತರಣೆಗಳನ್ನು ತಿಳಿದಿರಬಹುದು ಸಂಶೋಧನೆಗೆ ಅವರು ಬಹಳ ಶ್ರೀಮಂತ ಅನುಭವವನ್ನು ಹೊಂದಿದ್ದಾರೆ ವಿದ್ಯಾರ್ಥಿಗಳೊಂದಿಗೆ ವ್ಯವಹರಿಸುವಾಗ ಮತ್ತು ಕೈಗಾರಿಕೆಗಳೊಂದಿಗೆ ಕೆಲಸ ಮಾಡುವುದರಲ್ಲಿ ತೊಡಗುತ್ತಾರೆ ವಿದ್ಯಾರ್ಥಿಗಳ ಜೀವನವನ್ನು ರೂಪಿಸುವುದನ್ನು ಅವರು ತಿಳಿದಿರುವರು ಅವರು ನಿಮಗೆ ಮಾಸ್ಟರ್ಸ್ ಡಿಗ್ರೀಸ್ ಪಿಎಚ್ಡಿ ಡಿಗ್ರೀಸ್ ಮತ್ತು ಇತರರು ತಿಳಿದಿರುವ ಮೂಲಕ ಹೋಗುತ್ತಾರೆ ಆದ್ದರಿಂದ ಅವರು ಇಂದು ನಮ್ಮೊಂದಿಗೆ ಸವಲತ್ತು ಮತ್ತು ಚರ್ಚೆಗಾಗಿ ಸೇರಲು ಸಾಧ್ಯವಾಗುತ್ತದೆ ಎಂದು ಸಂತೋಷ ಹಡಗುಗಳ ಮತ್ತು ಇತರ ತೇಲುವ ಕಾಯಗಳನ್ನು ಒಳಗೊಂಡಂತೆ ತೇಲುವ ರಚನೆಗಳಿಗೆ ಕಂಪ್ಯೂಟರ್ ಎಡೆಡ್ ಡಿಸೈನ್ ಮತ್ತು ಸಿಎಫ್ಡಿನ ಅನ್ವಯಗಳೇ ಅವರ ಸ್ವಂತ ಸಂಶೋಧನಾ ಕ್ಷೇತ್ರಗಳಾಗಿವೆ ಆದ್ದರಿಂದ ಇವರು ನಮ್ಮೊಂದಿಗೆ ಹೊಂದಲು ಇದು ಒಂದು ಸಂತೋಷ ಪ್ರೊಫೆಸರ್ ವಿ ಅನಂತ ಸುಬ್ರಹ್ಮಣ್ಯನ್ ಧನ್ಯವಾದಗಳು ಪ್ರತಾಪ್ ಹರಿಡೋಸ್ ಆದ್ದರಿಂದ ನಾನು ಈ ಪರಿಕಲ್ಪನೆಯೊಂದಿಗೆ ಪ್ರಾರಂಭಿಸಲು ಬಯಸಿದ್ದೇನೆ ಎಂಜಿನಿಯರಿಂಗ್ ಬಹುತೇಕ ಕ್ಷೇತ್ರಗಳಲ್ಲಿ ನಾವು ದೀರ್ಘಕಾಲದಿಂದಲೂ ಸಂಶೋಧನೆ ಮಾಡುವ ಸಾಂಪ್ರದಾಯಿಕ ಕ್ಷೇತ್ರಗಳೆಂದು ಪರಿಗಣಿಸುವಂತಹ ಕೆಲವು ಕ್ಷೇತ್ರಗಳಿವೆ ಸಹಜವಾಗಿ ಈ ಪ್ರದೇಶಗಳಲ್ಲಿ ಕೂಡ ಜನರು ಹೊಸ ಪರಿಕಲ್ಪನೆಗಳನ್ನು ತಿಳಿದಿದ್ದಾರೆ ಆದರೆ ಕೆಲವು ಕ್ಷೇತ್ರಗಳು ನಾವು ಸಂಶೋಧನೆಯ ಸಾಂಪ್ರದಾಯಿಕ ಪ್ರದೇಶಗಳಾಗಿ ಕರೆಯುತ್ತೇವೆ ಆದ್ದರಿಂದ ಸಾಗರ ಇಂಜಿನಿಯರಿಂಗ್ನಲ್ಲಿ ಇಂತಹ ಪ್ರದೇಶಗಳು ಯಾವುವು ಅನಂತ ಸುಬ್ರಹ್ಮಣ್ಯನ್ ಓಷನ್ ಇಂಜಿನಿಯರಿಂಗ್ ಮೂಲಭೂತ ಶಿಸ್ತು ಅಲ್ಲ ಎಂದು ನಾನು ಹೇಳಬೇಕು 70 ರ ದಶಕದ ತೈಲ ಬಿಕ್ಕಟ್ಟಿನ ಪರಿಣಾಮವಾಗಿ ಒಂದು ಶಿಸ್ತು ಆಗಿ ಹೊರಹೊಮ್ಮಿದ ಪ್ರದೇಶವಾಗಿದೆ ಇಲ್ಲವಾದರೆ ಸಾಗರ ಇಂಜಿನಿಯರಿಂಗ್ ಹಡಗುಗಳ ಪ್ರಮುಖ ಉಪ ಗುಂಪನ್ನು ಅದರ ಎಲ್ಲಾ ವೈವಿಧ್ಯಗಳಲ್ಲಿ ನೌಕಾ ವಿನ್ಯಾಸವನ್ನೂ ಒಳಗೊಳ್ಳುತ್ತದೆ ಆದ್ದರಿಂದ ಸಾಗರಗಳ ಸವಾಲಿನ ಪರಿಸರದಲ್ಲಿ ನಿರ್ವಹಿಸಲು ವಿನ್ಯಾಸಗೊಳಿಸಿದ ಕಡಲಾಚೆಯ ರಚನೆಗಳು ಮತ್ತು ನಂತರ ಸಹಜವಾಗಿ ಬೆಂಬಲದ ಫಲಿತಾಂಶಗಳು ಇದ್ದವು ಮತ್ತು ನಂತರ ಹಡಗುಗಳು ಕೇವಲ ಬಂದರು ಮತ್ತು ಆಳವಾದ ಸಮುದ್ರದಲ್ಲಿ ಅವರು ಬಂದರುಗಳಿಗೆ ಬರಬಾರದು ಆದ್ದರಿಂದ ನಾವು ಈಗ ಸಾಗರ ಎಂಜಿನಿಯರಿಂಗ್ ಎಂದು ಕರೆಯಲ್ಪಡುವ ವಿಷಯಗಳಲ್ಲಿ ಬಹಳಷ್ಟು ಇಡೀ ವಿಷಯಗಳಿವೆ ಆದ್ದರಿಂದ ಹಡಗುಗಳು ಮತ್ತು ರಚನೆಗಳ ಸಾಂಪ್ರದಾಯಿಕ ವಿನ್ಯಾಸ ಮತ್ತು ವಿಶ್ಲೇಷಣೆ ಅಲೆಗಳು ಅವುಗಳ ಮುಂದೂಡಿಕೆ ವ್ಯವಸ್ಥೆಗಳು ಅವುಗಳ ನ್ಯಾವಿಗೇಷನ್ ಸಿಸ್ಟಮ್ಗಳು ತಂತ್ರಗಳು ಸಮುದ್ರ ಕೀಪಿಂಗ್ಗಳೊಂದಿಗಿನ ಅವುಗಳ ಪರಸ್ಪರ ಕ್ರಿಯೆ ಈಗ ಅಲ್ಲಿನ ಕಡಲಾಚೆಯ ರಚನೆಗಳು ಬೃಹತ್ ಮಾನವ ನಿರ್ಮಿತ ರಚನೆಗಳಾಗಿವೆ ಆದರೆ ಅಗತ್ಯವಾಗಿ ಎಂಜಿನ್ನಿಂದ ಬರುವುದಿಲ್ಲ ತೇಲುವ ದೇಹಗಳು ಅಥವಾ ತಮ್ಮ ದೇಹಗಳನ್ನು ದೂರು ಅಥವಾ ಸಮುದ್ರದ ಹಾಸಿಗೆಗೆ ಅಂಟಿಕೊಂಡಿರುವ ಅಥವಾ ಕೆಲವು ರೂಪದಲ್ಲಿ ವ್ಯಕ್ತಪಡಿಸುವ ತಮ್ಮ ಸಂಕೀರ್ಣತೆಗಳನ್ನು ಅವರು ಹೊಂದಿರುತ್ತಾರೆ ನಂತರ ನೀವು ಕರಾವಳಿ ರಚನೆಗಳು ಬಂದರುಗಳು ಕರಾವಳಿ ವಿರಾಮದ ನೀರನ್ನು ಹೊಂದಿದ್ದೀರಿ ಇದೀಗ ಇವುಗಳು ಓಷನ್ ಎಂಜಿನಿಯರಿಂಗ್ನ ಅಂಬ್ರೆಲಾ ಅಡಿಯಲ್ಲಿವೆ ಮತ್ತು ಸಹಜವಾಗಿ ನಮ್ಮ ಇಲಾಖೆ ಈಗ ಪೆಟ್ರೋಲಿಯಂ ಎಂಜಿನಿಯರಿಂಗ್ ಎಂದು ಕರೆಯಲ್ಪಡುವ ಕಾರಣದಿಂದ ನಾನು ಕಳೆದುಹೋಗುವೆ ಸಾಗರ ಎಂಜಿನಿಯರಿಂಗ್ನಿಂದ ಪೆಟ್ರೋಲಿಯಂ ಇಂಜಿನಿಯರಿಂಗ್ನಲ್ಲಿ ನೀವು ಕಟ್ಟುನಿಟ್ಟಾಗಿ ವ್ಯವಹರಿಸಬಹುದು ಆದರೆ ಇದು ಸಾಗರ ಎಂಜಿನಿಯರಿಂಗ್ ಎಂದೇ ಹೇಳುತ್ತದೆ ಸಂಶೋಧನೆಯ ಸಾಂಪ್ರದಾಯಿಕ ಕ್ಷೇತ್ರಗಳಿಗೆ ಬರುತ್ತಾ ಹಡಗುಗಳ ವಿನ್ಯಾಸದಲ್ಲಿ ಎಲ್ಲ ಸಂಬಂಧಿತ ಹಡಗು ಜಲ ಚಲನಶೀಲ ಸಮಸ್ಯೆಗಳ ಸವಾಲುಗಳನ್ನು ತೆಗೆದುಕೊಳ್ಳಬಹುದು ಹಡಗುಗಳ ವಿನ್ಯಾಸಗಳನ್ನು ಅರ್ಥಮಾಡಿಕೊಳ್ಳುವಲ್ಲಿ ಗಾಳಿ ಮತ್ತು ಅಲೆಗಳು ಹಡಗಿನೊಂದಿಗೆ ಸಂವಹನ ನಡೆಸುವ ರೀತಿಯಲ್ಲಿ ಮತ್ತು ಒತ್ತಡಕ್ಕೆ ಕಾರಣವಾಗುತ್ತದೆ ದೊಡ್ಡ ಚಲನೆಗಳ ವಿಷಯದಲ್ಲಿ ಉಂಟಾಗುವ ಕ್ರಿಯಾತ್ಮಕ ಪರಿಣಾಮಗಳು ಆರಾಮ ಅಥವಾ ಅಸ್ವಸ್ಥತೆಯನ್ನು ಉಂಟುಮಾಡುತ್ತವೆ ಆದ್ದರಿಂದ ಇವುಗಳು ಸಂಶೋಧನೆಯ ಸಾಂಪ್ರದಾಯಿಕ ಕ್ಷೇತ್ರಗಳಾಗಿವೆ ಅಲ್ಲಿ ನೀವು ಕೋರ್ಸ್ ಸೀಮಿತ ಎಲಿಮೆಂಟ್ ವಿಶ್ಲೇಷಣೆ ಕಂಪ್ಯೂಟೇಶನಲ್ ದ್ರವ ಡೈನಾಮಿಕ್ಸ್ನಂತಹ ಆಧುನಿಕ ಸಾಧನಗಳನ್ನು ಬಳಸುತ್ತಾರೆ ಮತ್ತು ಇವುಗಳನ್ನು ನಿಮಗೆ ಅರ್ಥಮಾಡಿಕೊಳ್ಳಲು ಸಹಾಯ ಮಾಡಿ ಉತ್ತಮ ಅರ್ಥಮಾಡಿಕೊಳ್ಳಿ ಮತ್ತು ದಶಕಗಳ ಹಿಂದೆ ಪರಿಹರಿಸಲಾಗುವುದಿಲ್ಲ ಎಂದು ಭಾವಿಸಿದ ಕೆಲವು ಸಮಸ್ಯೆಗಳನ್ನು ಅರ್ಥಮಾಡಿಕೊಳ್ಳಿ ಆದ್ದರಿಂದ ಇವುಗಳು ಸಂಶೋಧನೆಯ ಸಾಂಪ್ರದಾಯಿಕ ಕ್ಷೇತ್ರಗಳಾಗಿವೆ ಈಗ ನೀವು ಕಡಲಾಚೆಯ ರಚನೆಗಳಿಗೆ ಬಂದಾಗ ದೀರ್ಘಕಾಲದ ಪದಾರ್ಥಗಳಾದ ಆಯಾಸ ಕೆಲವು ರೀತಿಯ ಕೀಲುಗಳ ವೈಫಲ್ಯ ಮತ್ತು ಸಾಗರಗಳಲ್ಲಿನ ಪ್ರತಿಕೂಲ ಪರಿಸರದಲ್ಲಿ ನಿಭಾಯಿಸುವ ಸವಾಲುಗಳು ಇತ್ಯಾದಿ ಇವೆ ಆದ್ದರಿಂದ ನೀವು ಅನಿವಾರ್ಯವಾಗಿ ಅಂತರಶಿಕ್ಷಣ ಪ್ರದೇಶಗಳಿಗೆ ಬರುತ್ತೀರಿ ಈಗಾಗಲೇ ಸಾಗರ ಇಂಜಿನಿಯರಿಂಗ್ ಕ್ಷೇತ್ರದ ನಿಯಂತ್ರಣ ವ್ಯವಸ್ಥೆಗಳು ಇತ್ಯಾದಿಗಳ ಪ್ರಕಾರವಾಗಿರುತ್ತವೆ ಆದ್ದರಿಂದ ಇವುಗಳು ನಿಯಂತ್ರಿತ ವ್ಯವಸ್ಥೆಗಳ ತಜ್ಞರಿಲ್ಲದಂತಹ ಸಂಶೋಧನೆಯ ಹೊಸ ಕ್ಷೇತ್ರಗಳಾಗಿವೆ ಉದಾಹರಣೆಗೆ ಎಲೆಕ್ಟ್ರಿಕಲ್ ಎಂಜಿನಿಯರಿಂಗ್ ಅಥವಾ ನೌಕಾ ವಾಸ್ತುಶಿಲ್ಪಿ ಎಂದು ಹೇಳುವಂತಹ ಮೂಲಭೂತ ಕ್ಷೇತ್ರದಲ್ಲಿ ಅವರು ಒಟ್ಟಿಗೆ ಕೆಲಸ ಮಾಡಬೇಕು ಮತ್ತು ಇವುಗಳನ್ನು ಅವರು ಅರ್ಥಮಾಡಿಕೊಳ್ಳಬೇಕು ಆದ್ದರಿಂದ ಇವುಗಳು ಸಂಶೋಧನೆಯ ಹೊಸ ಕ್ಷೇತ್ರಗಳಾಗಿವೆ ಈ ರೀತಿಯಾಗಿ ನಾವು ಪೆಟ್ರೋಲಿಯಂ ಇಂಜಿನಿಯರಿಂಗ್ ಪ್ರದೇಶಕ್ಕೆ ವಿಸ್ತರಿಸಬಹುದು ಏಕೆಂದರೆ ಸಮುದ್ರದ ಹಾಸಿಗೆ ಕೆಳಗೆ ತೈಲಕ್ಕೆ ಅನ್ವೇಷಣೆ ಮಾಡುವ ಸವಾಲುಗಳು ಮತ್ತು ಕೊರೆಯುವ ಪ್ರಕ್ರಿಯೆಯನ್ನು ಮೇಲ್ವಿಚಾರಣೆ ಮಾಡುವ ಹೊಸ ಸವಾಲಿನ ಪ್ರದೇಶಗಳಲ್ಲಿ ಬಹಳಷ್ಟು ಒಳಗೊಂಡಿವೆ ಮತ್ತೊಮ್ಮೆ ಸಮುದ್ರಗಳಿಂದ ಶಕ್ತಿಯ ಅನ್ವೇಷಣೆ ನಾವು ಹೊಸ ಪ್ರದೇಶಗಳನ್ನು ಹೊಂದಿದ್ದೇವೆ ಅಲೆಗಳ ಶಕ್ತಿಯನ್ನು ಹೇಗೆ ಟ್ಯಾಪ್ ಮಾಡಬೇಕು ಹಾಗಾಗಿ ನಮಗೆ ಸಾಕಷ್ಟು ಸಾಧನಗಳಿವೆ ಅವುಗಳಲ್ಲಿ ಕೆಲವು ತಾಂತ್ರಿಕವಾಗಿ ಕಾರ್ಯಸಾಧ್ಯವೆಂದು ತೋರಿಸಲ್ಪಟ್ಟಿದ್ದರೂ ಇನ್ನೂ ವಾಣಿಜ್ಯಿಕವಾಗಿ ಕಾರ್ಯಸಾಧ್ಯವಲ್ಲ ಆದ್ದರಿಂದ ನಾವು ಸಾಗರ ಆಂದೋಲನದ ನೀರಿನ ಕಾಲಮ್ ಎಂದು ಕರೆಯಲ್ಪಡುವ ರಚನೆಗಳನ್ನು ಹೊಂದಿದ್ದೇವೆ ಹಿಮ್ಮುಖ ಬಾಗಿದ ಡಕ್ಟೆಡ್ ಕುದಿಯುತ್ತವೆ ಸಾಗರ ಉಷ್ಣ ಶಕ್ತಿ ಪರಿವರ್ತನೆ ಇರುವಲ್ಲಿ ಹೈಡ್ರೊ ಟರ್ಬೈನ್ಗಳು ಪ್ರಸ್ತುತ ಲಭ್ಯವಿರುತ್ತವೆ ಆದ್ದರಿಂದ ಇವುಗಳೆಲ್ಲವೂ ಸಂಶೋಧನೆಯ ಹೊಸ ಕ್ಷೇತ್ರಗಳಿಗೆ ಏರಿವೆ ಪ್ರತಾಪ್ ಹರಿಡೋಸ್ ಸರಿ ಬಹಳಷ್ಟು ಸಾಂಪ್ರದಾಯಿಕ ಪ್ರದೇಶಗಳು ಮತ್ತು ಹಲವಾರು ಹೊಸ ಪ್ರದೇಶಗಳು ಸಹಜವಾಗಿ ಇನ್ನೂ ಹೆಚ್ಚಿನದಾಗಿರಬಹುದು ಎಂದು ನಾನು ಭಾವಿಸುತ್ತೇನೆ ಆದರೆ ಸಾಗರ ಎಂಜಿನಿಯರಿಂಗ್ನಲ್ಲಿ KLE ಎಂದು ಭಾವಿಸುವ ಯಾವುದೇ ಶಿಸ್ತು ಸಾಮಾನ್ಯ ಜನರಿಗೆ ಗೋಚರಿಸುವ ಅಪ್ಲಿಕೇಶನ್ಗಳನ್ನು ನಿಮಗೆ ತಿಳಿದಿದೆ ಪ್ರೊಫೆಸರ್ ವಿ ಅನಂತ ಸುಬ್ರಹ್ಮಣ್ಯನ್ ತುಂಬಾ ಪ್ರತಾಪ್ ಹರಿಡೋಸ್ ಈ ಸಂಶೋಧನೆಯ ಬಗ್ಗೆ ನಾವು ಮಾತನಾಡುವಾಗ ನಿಮ್ಮ ಒಲವು ಸಂಬಂಧಿಗಳು ತುರ್ತುಸ್ಥಿತಿ ಮತ್ತು ಯಾವುದಾದರೊಂದು ಶೈಕ್ಷಣಿಕ ಸೆಟ್ಟಿಂಗ್ಗೆ ಸಂಬಂಧಿಸಿದಂತೆ ಪ್ರವೃತ್ತಿಯನ್ನು ಹೊಂದಿರಬಹುದು ಎಂದು ನಮಗೆ ತಿಳಿದಿದೆ ಆದ್ದರಿಂದ ಈ ಸನ್ನಿವೇಶದಲ್ಲಿ ಸಾಗರ ಎಂಜಿನಿಯರಿಂಗ್ನಲ್ಲಿ ಅಥವಾ ಸಂಶೋಧನೆಗೆ ಯಾವ ಅಂಶಗಳು ಉದ್ಯಮಕ್ಕೆ ಹೆಚ್ಚು ಆಸಕ್ತಿಯಿಂದಿರಬಹುದು ಅನಂತ ಸುಬ್ರಹ್ಮಣ್ಯನ್ ಹೌದು ಇದು ಆಸಕ್ತಿದಾಯಕ ಪ್ರಶ್ನೆಯಾಗಿದೆ ಏಕೆಂದರೆ ಸಾಂಪ್ರದಾಯಿಕವಾಗಿ ಉದ್ಯಮವು ಆಳವಾದ ಸಂಶೋಧನೆಗಿಂತ ವೇಗವಾದ ದೃಢವಾದ ಪರೀಕ್ಷೆ ಪರಿಹಾರಗಳನ್ನು ಎದುರು ನೋಡುತ್ತಿದೆ ಇದು ಲಂಬ ತಜ್ಞರಿಂದ ಅದನ್ನು ನಿರ್ವಹಿಸಲು ಬೇಕಾಗುತ್ತದೆ ಮತ್ತು ಇದು ಉದ್ಯಮಕ್ಕೆ ನೀಡಲಾಗುತ್ತಿರುವ ಸಂಗತಿಯಾಗಿದೆ ನಾವು ಸಾಂಪ್ರದಾಯಿಕವಾಗಿ ವಿಶ್ಲೇಷಣೆ ಮತ್ತು ವಿನ್ಯಾಸದ ಸಮಸ್ಯೆಯನ್ನು ಹೊಂದಿದ್ದೇವೆ ಏಕೆಂದರೆ ಮತ್ತೆ ನಾನು ಹಡಗಿನ ಉದಾಹರಣೆಯನ್ನು ತೆಗೆದುಕೊಳ್ಳುತ್ತಿದ್ದರೆ ಮನುಷ್ಯನು ಅತಿ ದೊಡ್ಡ ಮೊಬೈಲ್ ವಸ್ತುವನ್ನು ಮಾಡಿದ್ದಾನೆ ಈ ರಚನೆಗಳನ್ನು ಸುರಕ್ಷಿತವಾಗಿ ಮತ್ತು ಸಮುದ್ರದ ಯೋಗ್ಯತೆಯನ್ನಾಗಿ ಮಾಡುವ ಸವಾಲುಗಳು ನೀವು ಅದನ್ನು ವಿಶ್ಲೇಷಿಸಬೇಕಾದರೆ ಸೀಮಿತ ಅಂಶ ವಿಧಾನಗಳಂತಹ ವಿಶ್ವಾಸಾರ್ಹ ಪರಿಕರಗಳನ್ನು ನಾವು ಇಂದು ನೋಡುತ್ತೇವೆ ರಚನಾತ್ಮಕ ವಿಶ್ಲೇಷಣೆಯ ಲೆಕ್ಕಾಚಾರದ ದ್ರವ ಚಲನಶಾಸ್ತ್ರದಿಂದ ಹೊರಬರುವ ಶಕ್ತಿಗಳನ್ನು ವಿಶ್ಲೇಷಿಸಲು ಮತ್ತು ಪ್ರಯತ್ನಿಸಲು ಸುರಕ್ಷತೆ ಮತ್ತು ಸೌಕರ್ಯದ ಸಮಸ್ಯೆಯನ್ನು ಸಹ ತಿಳಿಸಿ ಏಕೆಂದರೆ ನಾವು ಡೆಕ್ ಮೇಲೆ ಬರುವ ನೀರು ಅಥವಾ ಚಲನೆಯನ್ನು ಕಡಿಮೆ ಮಾಡಲು ಪ್ರಯತ್ನಿಸುವ ಸಾಧ್ಯತೆಗಳನ್ನು ಕಡಿಮೆ ಮಾಡುವ ಮೂಲಕ ಗ್ರೀನ್ ವಾಟರ್ ಅನ್ನು ಸಾಗಿಸುವುದನ್ನು ಕರೆಯುವಂತಹ ಹೆಚ್ಚಿನ ಕ್ರಿಯಾತ್ಮಕ ಪರಿಣಾಮಗಳು ಸಂಭವಿಸುತ್ತವೆ ಆದ್ದರಿಂದ ಉದ್ಯಮವು ಮುಂದೆ ನೋಡುತ್ತಿರುವ ಪರಿಹಾರಗಳನ್ನು ನಾವು ಹೇಳಲು ಅವಕಾಶ ನೀಡುತ್ತದೆ ಭಾರತೀಯ ನೌಕಾಪಡೆಯೂ ಸಹ ಈ ಕ್ಷೇತ್ರಗಳಲ್ಲಿ ತೇಲುವ ದೇಹವನ್ನು ವಿಶ್ಲೇಷಿಸಿ ಪ್ರಯೋಗ ಮಾಡುವ ಮೂಲಕ ಈ ಪ್ರದೇಶಗಳಲ್ಲಿ ನಾವು ಪರಿಹಾರಗಳನ್ನು ಒದಗಿಸುತ್ತೇವೆ ಆ ಹಂತದಲ್ಲಿ ಸಾಗರ ಇಂಜಿನಿಯರಿಂಗ್ ಇಲಾಖೆಯು ಅಪರೂಪದ ಸಂಯೋಜನೆಯೊಂದಿಗೆ ಅನುಮೋದಿಸಲ್ಪಡುತ್ತದೆ ಮತ್ತು ಅದನ್ನು ವಿಶ್ವವಿದ್ಯಾಲಯ ಛತ್ರಿ ಅಡಿಯಲ್ಲಿ ಪರಿಗಣಿಸಲಾಗುವುದಿಲ್ಲ ಆದ್ದರಿಂದ ನಾವು ಎಸೆಯುವ ತೊಟ್ಟಿಯನ್ನು ಹೊಂದಿದ್ದೇವೆ ನಾವು ಅಲೆಯ ಜಲಾನಯನವನ್ನು ಹೊಂದಿದ್ದೇವೆ ನಮಗೆ ಸುಗಂಧ ದ್ರವ್ಯಗಳು ಇವೆ ನಾವು ಅತ್ಯುತ್ತಮ ಸಲಕರಣೆಗಳನ್ನು ಹೊಂದಿದ್ದೇವೆ ಯಾಂತ್ರೀಕರಣವನ್ನು ನಾವು ರಚಿಸಬಹುದೆಂದು ನಿರ್ದಿಷ್ಟ ಉದ್ಯಮ ಸಮಸ್ಯೆಗಳಿಗೆ ತಕ್ಷಣ ಉತ್ತರಗಳನ್ನು ನೀಡುವ ಮೂಲಕ ಪರಿಹಾರಗಳನ್ನು ನೀಡಿದ್ದೇವೆ ಆದರೆ ದೀರ್ಘಾವಧಿಯ ಸಂಶೋಧನೆಯು ಮುಂದುವರಿಯುತ್ತದೆ ಏಕೆಂದರೆ ನಾನು ಮೊದಲೇ ಹೇಳಿದಂತೆ ಕೈಗಾರಿಕೆಯಲ್ಲಿ ಪರಿಹಾರಕ್ಕಾಗಿ ಸಾಕಷ್ಟು ಪರಿಣತಿ ಅಗತ್ಯವಿರುವ ತಜ್ಞರನ್ನು ಉದ್ಯಮವು ಕಾಯಲು ಸಾಧ್ಯವಿಲ್ಲ ಮತ್ತೊಮ್ಮೆ ಉದ್ಯಮದ ಸಮಸ್ಯೆಗಳಿಂದ ಮತ್ತು ಹಡಗುಗಳಿಗೆ ಸಂಬಂಧಿಸಿದಂತೆ ಅಥವಾ ಯಾವುದೇ ಫ್ಲೋಟಿಂಗ್ ರಚನೆಗೆ ಸಂಬಂಧಿಸಿದಂತೆ ನಾವು ಲೈವ್ ಡೇಟಾವನ್ನು ಪಡೆಯುತ್ತೇವೆ ವಿಶ್ಲೇಷಣೆಯ ಮೂಲಕ ನಾವು ಅದನ್ನು ಇನ್ನಷ್ಟು ತೆಗೆದುಕೊಳ್ಳುತ್ತೇವೆ ಮತ್ತು ಇಲ್ಲಿ ಶೈಕ್ಷಣಿಕ ಸಂಶೋಧನೆಯ ಇಂಟರ್ಫೇಸ್ ಕೈಗಾರಿಕಾ ಸಲಹಾ ಮತ್ತು ಪರಿಹಾರಗಳನ್ನು ಒದಗಿಸುತ್ತದೆ ಅಲ್ಲಿ ನಾವು ಆಸಕ್ತಿದಾಯಕ ಸಂಯೋಜನೆಯನ್ನು ಹೊಂದಿದ್ದು ನಾವು ಉದ್ಯಮದಿಂದ ಪಡೆದುಕೊಳ್ಳುವ ಈ ಮೂಲಗಳನ್ನು ಬಳಸಬಹುದಾಗಿರುತ್ತದೆ ಮತ್ತು ಪರಿಹಾರಗಳನ್ನು ಒದಗಿಸುತ್ತಿಲ್ಲ ಕೆಲವೊಮ್ಮೆ ಸಮಸ್ಯೆಯ ಭೌತಶಾಸ್ತ್ರವನ್ನು ಅರ್ಥೈಸಿಕೊಳ್ಳುತ್ತೇವೆ ಅಂತರರಾಷ್ಟ್ರೀಯ ಮಟ್ಟದ ತಿಳುವಳಿಕೆಗೆ ಅದನ್ನು ಹೊಂದಿಸಲು ಪ್ರಯತ್ನಿಸುತ್ತೇವೆ ನಾವು ನಿಜವಾಗಿಯೂ ಒಂದು ಪರಿಹಾರವನ್ನು ರೂಪಿಸುವಂತಿಲ್ಲ ಆದರೆ ನಾವು ಕೆಲವೊಮ್ಮೆ ಕೆಲವು ವಿಧಾನವನ್ನು ಹೊಂದಿಲ್ಲ ಎಂದು ತಿಳಿದಿರುತ್ತೇವೆ ಮತ್ತು ಇಲಾಖೆ ಕೈಗೊಳ್ಳುವ ಸಂಶೋಧನೆಗೆ ಕೊಡುಗೆ ನೀಡುವಲ್ಲಿ ಈ ಎಲ್ಲಾ ಸಹಾಯವನ್ನೂ ನಾವು ಹೇಳುತ್ತೇವೆ ಪ್ರತಾಪ್ ಹರಿಡೋಸ್ ಓಕೆ ಮಹಾನ್ ನಾನು ಸಾಗರ ಎಂಜಿನಿಯರಿಂಗ್ ಅನ್ನು ನೋಡಿದಾಗ ಅದರಲ್ಲಿ ಯಾಂತ್ರಿಕ ಇಂಜಿನಿಯರಿಂಗ್ ರಾಸಾಯನಿಕ ಎಂಜಿನಿಯರಿಂಗ್ ಸೇರಿದಂತೆ ಇತರ ವಿಷಯಗಳ ಜೊತೆ ಹೋಲಿಸಿ ನೋಡೋಣ ಸಾಗರ ಎಂಜಿನಿಯರಿಂಗ್ ಇಲಾಖೆ ಎಲ್ಲಿಯೇ ನಿಲ್ಲುತ್ತದೆ ಅಥವಾ ನಿಂತಿದೆ ಅಲ್ಲಿ ನಾನು ಯೋಚಿಸುವ ಒಂದು ವಿಷಯವೆಂದರೆ ನೀವು ದೇಶದಲ್ಲಿ ಸುಮಾರು ಪದವಿಪೂರ್ವ ಕಾರ್ಯಕ್ರಮಗಳನ್ನು ತಿಳಿದಿಲ್ಲ ಅಥವಾ ಈ ಪ್ರದೇಶದಲ್ಲಿ ಕೇಂದ್ರಿಕೃತವಾಗಿರುವ ಪದವಿ ಅಂತರರಾಷ್ಟ್ರೀಯ ಮಟ್ಟದಲ್ಲಿರಬಹುದು ಎಂಬ ಅಂಶವು ಇಲ್ಲ ಆದ್ದರಿಂದ ಅದೇ ಟೋಕನ್ ಮೂಲಕ MS ಮತ್ತು PhD ವಿದ್ಯಾರ್ಥಿಗಳು ನಿಮ್ಮ ಇಲಾಖೆಗೆ ಬಂದಾಗ ನಿಮ್ಮ ಕ್ಷೇತ್ರದಲ್ಲಿ ಅವರು ನಿರ್ದಿಷ್ಟವಾಗಿ ಯಾವ ಮಟ್ಟದಲ್ಲಿ ಸಂಶೋಧನೆಯನ್ನು ನಿರ್ವಹಿಸಬೇಕೆಂಬುದನ್ನು ಸರಿಯಾಗಿ ನಿಮಗೆ ತಿಳಿದಿರಬಹುದೆಂದು ನನಗೆ ತಿಳಿದಿದೆ ಮತ್ತು ಹಾಗಿದ್ದಲ್ಲಿ ಅಥವಾ ಆ ಸಂದರ್ಭದಲ್ಲಿ ಅವರು ಯಾವ ನಿರ್ದಿಷ್ಟ ತೊಂದರೆಗಳನ್ನು ಎದುರಿಸುತ್ತಿದ್ದಾರೆ ಅವರು ಎದುರಿಸುತ್ತಿರುವ ಸವಾಲುಗಳು ಮತ್ತು ಹಾಗಿದ್ದಲ್ಲಿ ನೀವು ಹೇಗೆ ಪರಿಹಾರ ಸೂಚಿಸುತ್ತೀರಿ ಪ್ರೊಫೆಸರ್ ವಿ ಅನಂತ ಸುಬ್ರಹ್ಮಣ್ಯನ್ ಹೌದು ನೀವು ಅಲ್ಲಿ ಒಂದು ಸೂಕ್ತವಾದ ಸಮಸ್ಯೆಯನ್ನು ಸೂಚಿಸುತ್ತೀರಿ ಎಂದು ನಾನು ಭಾವಿಸುತ್ತೇನೆ ಏಕೆಂದರೆ ಸಾಗರ ಎಂಜಿನಿಯರಿಂಗ್ ಸ್ವತಃ ಮೂಲಭೂತ ಶಿಸ್ತು ಅಲ್ಲ ಮತ್ತು ನಮ್ಮ ಮಾಸ್ಟರ್ಸ್ ಮತ್ತು ಪಿಎಚ್ಡಿ ಕಾರ್ಯಕ್ರಮಗಳಿಗೆ ನಾವು ಅನೇಕ ವಿಷಯಗಳ ಅಭ್ಯರ್ಥಿಗಳನ್ನು ಪಡೆಯುತ್ತೇವೆ ಕೆಲವು ಯಾಂತ್ರಿಕ ಇಂಜಿನಿಯರಿಂಗ್ ಸಿವಿಲ್ ಎಂಜಿನಿಯರಿಂಗ್ ನೌಕಾ ವಾಸ್ತುಶೈಲಿಯಿಂದ ಏರೋಸ್ಪೇಸ್ ಮತ್ತು ಕೋರ್ಸ್ಗಳಿಂದ ಅನೇಕವು ನಾವು ಪೆಟ್ರೋಲಿಯಂ ಇಂಜಿನಿಯರಿಂಗ್ ಅನ್ನು ಹೊಂದಿರುವುದರಿಂದ ವಿಜ್ಞಾನ ಹಿನ್ನೆಲೆಯಿಂದ ಬರುವ ಕೆಲವು ಅಭ್ಯರ್ಥಿಗಳು ಸಮುದ್ರಶಾಸ್ತ್ರದ ಹಿನ್ನೆಲೆಗಳು ಜಿಯೋಫಿಸಿಕ್ಸ್ ಮತ್ತು ಇನ್ನಿತರರು ಇವೆ ಆದರೆ ಸಾಗರ ಎಂಜಿನಿಯರಿಂಗ್ನ ಮುಖ್ಯ ಭಾಗದಲ್ಲಿ ನಾನು ವಾಸಿಸುವೆ ಈ ವಿದ್ಯಾರ್ಥಿಗಳನ್ನು ಅರ್ಥಮಾಡಿಕೊಳ್ಳಬೇಕಾದ ಒಂದು ಕಲಿಕೆಯ ರೇಖೆಯು ಇದೆ ಇಲಾಖೆ ಯಾವುದು ಎಂಬುದರ ಬಗ್ಗೆ ಮುಖ್ಯ ಕೋರ್ಸ್ಗಳು ಯಾವುವು ಈ ವಿದ್ಯಾರ್ಥಿಗಳಿಗೆ ಅಗತ್ಯವಿರುವ ಅಗತ್ಯತೆಗಳನ್ನು ತೃಪ್ತಿಪಡಿಸಲು ಸಾಧ್ಯವಾಗುವಷ್ಟು ಕಡಿಮೆ ಸಂಖ್ಯೆಯ ಅಧ್ಯಾಪಕರೊಂದಿಗೆ ನಾವು ಒಂದು ಸವಾಲನ್ನು ಹೊಂದಿದ್ದೇವೆ ಅವರು ಕೆಲವು ಮೂಲಭೂತ ಅಂಶಗಳಾದ ಹೈಡ್ರೊಡೈನಾಮಿಕ್ ರಚನೆಗಳು ಮತ್ತು ಸಹಜವಾಗಿ ತೆಗೆದುಕೊಳ್ಳಲು ಬಯಸುವ ಬೇರೆ ಏನಾದರೂ ತಮ್ಮ ಸಂಶೋಧನಾ ಪ್ರದೇಶಗಳಲ್ಲಿ ತೆಗೆದುಕೊಳ್ಳಬಹುದು ನಾನು ಅವರು ಅದನ್ನು ಸಜ್ಜಾದ ವೇಳೆ ಚೆನ್ನಾಗಿ ಮಾಡಬಹುದೆಂದು ಮಿತಿ ಹೇಳುತ್ತಿದ್ದರು ದುರದೃಷ್ಟವಶಾತ್ ಸಂಶೋಧನೆ ಸಂಖ್ಯೆಗಳಿಗೆ ಹೋಗಲು ಪ್ರವೃತ್ತಿ ಇದೆ ಎಂದು ಸಂಶೋಧನೆ ಮಾಡಲಾಗುತ್ತಿದೆ ಎಂದು ನಾನು ಹೇಳಲೇ ಬೇಕು ಬಹುಶಃ ಇದು ಡಿಗ್ರಿಗಳ ಸಂಖ್ಯೆಗಳನ್ನು ಉತ್ಪತ್ತಿ ಮಾಡಿದೆ ಬಹುಶಃ ಇದು ಗೋಚರ ಉತ್ಪನ್ನಗಳ ಸಂಖ್ಯೆಗಳನ್ನು ಉತ್ಪಾದಿಸುತ್ತದೆ ಮತ್ತು ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಅದು ಪ್ರತಿರೋಧಕವಾಗಿದೆ ನಾವು ಆ ಸಮಸ್ಯೆಯನ್ನು ಪರಿಹರಿಸಬಹುದು ಮತ್ತು ಜನರನ್ನು ಕಲಿಯಲು ಮತ್ತು ಪ್ರಾಯೋಗಿಕವಾಗಿರಿಸಲು ಅವಕಾಶ ಮಾಡಿಕೊಡುತ್ತಿದ್ದರೆ ಮತ್ತು ನಂತರ ಹೋಗುವುದಾದರೆ ಸಂಶೋಧನೆಯ ಗುಣಮಟ್ಟವು ಮೇಲೆ ಹೋಗಬಹುದು ಎಂದು ಹೇಳಬಹುದು ಪ್ರತಾಪ್ ಹರಿಡೋಸ್ ವಾಸ್ತವವಾಗಿ ಅಂತಹ ಸಂದರ್ಭಗಳಲ್ಲಿ ನಾನು ಕುತೂಹಲಕಾರಿಯಾಗಿದ್ದೇನೆ ಏಕೆಂದರೆ ನೀವು ಉದ್ಯಮ ಮತ್ತು ಸಂಶೋಧನಾ ಸಂಸ್ಥೆಗಳೊಂದಿಗೆ ಕೆಲಸ ಮಾಡುತ್ತಿರುವಿರಿ ಅಂತರಾಷ್ಟ್ರೀಯವಾಗಿ ಮತ್ತು ಭಾರತದಲ್ಲಿ ಹೀಗೆ ನಿಮ್ಮ ದೃಷ್ಟಿಯಲ್ಲಿ ವಾಸ್ತವವಾಗಿ ನೀವು ಹೇಳಿದಂತೆ ನಿಖರವಾಗಿ ಜನರು ಬಳಸುವ ಕೆಲವು ಮ್ಯಾಟ್ರಿಕ್ಸ್ ಮತ್ತು ಕೆಲವೊಮ್ಮೆ ಅವುಗಳನ್ನು ದುರುಪಯೋಗಪಡಿಸಿಕೊಳ್ಳಲಾಗಿದೆ ನಿಮ್ಮ ದೃಷ್ಟಿಯಲ್ಲಿ ವಿದ್ಯಾರ್ಥಿ ನಿರೀಕ್ಷೆಯಿಂದ ಅಥವಾ ವಿದ್ಯಾರ್ಥಿಗಳೊಂದಿಗೆ ನೀವು ಸಂವಹನ ನಡೆಸುತ್ತಿರುವಾಗ ನನಗೆ ತಿಳಿದಿರುವಂತೆ ಸಂಶೋಧನೆಯ ಪ್ರಗತಿಯನ್ನು ನೋಡಲು ಉತ್ತಮ ಮಾರ್ಗ ಯಾವುದು ನೀವು ಹೇಗೆ ಭಾವಿಸುತ್ತೀರಿ ಸಂಶೋಧನಾ ವಿಷಯದಲ್ಲಿ ವಿದ್ಯಾರ್ಥಿಯು ಸಾಮಾನ್ಯ ಅರ್ಥದಲ್ಲಿ ವಾಸ್ತವವಾಗಿ ಪ್ರಗತಿಯನ್ನು ಸಾಧಿಸುತ್ತಿದ್ದಾನೆಂದು ನಿಮಗೆ ತಿಳಿದಿರುವಿರಾ ಪ್ರೊಫೆಸರ್ ವಿ ಅನಂತ ಸುಬ್ರಹ್ಮಣ್ಯನ್ ವಿದ್ಯಾರ್ಥಿಗೆ ಮೊದಲ ದಿನದಿಂದ ಸಮಸ್ಯೆಯನ್ನು ಪ್ರಸ್ತುತಪಡಿಸಲಾಗುವುದು ಮತ್ತು ಅದನ್ನು ಕೆಲಸ ಮಾಡಲು ಕೇಳಲಾಗುವುದು ಮೊದಲ ಹೆಜ್ಜೆ ಎಂದು ನಾನು ಭಾವಿಸುತ್ತೇನೆ ಅವರು ಸ್ವಲ್ಪ ಸಮಯದ ಕಲಿಕೆಗೆ ಅವಕಾಶ ಮಾಡಿಕೊಡಬೇಕು ವಿದ್ಯಾರ್ಥಿ ಕೆಲಸ ಮಾಡುತ್ತಾರೆ ಅಥವಾ ಯಾರಾದರೂ ಒತ್ತಡದಲ್ಲಿ ಮಾತ್ರ ಕೆಲಸ ಮಾಡುತ್ತಾರೆ ಎಂದು ನನಗೆ ಗೊತ್ತು ಆದ್ದರಿಂದ ಒತ್ತಡವನ್ನು ಅವರ ಮೇಲೆ ಅನ್ವಯಿಸಬೇಕಾಗಿದೆ ಆದರೆ ಸಂಖ್ಯೆಯನ್ನು ಹುಡುಕುವ ಈ ಒತ್ತಡವನ್ನು ತೆಗೆದುಕೊಂಡರೆ ಅವರನ್ನು ನೆಲೆಗೊಳ್ಳಲು ಸಹಾಯ ಮಾಡುತ್ತದೆ ಈ ವ್ಯವಸ್ಥೆಯು ಸಂಖ್ಯೆಗಳನ್ನು ನಿರೀಕ್ಷಿಸುತ್ತದೆ ಆದ್ದರಿಂದ ಅವರು ತಯಾರಿ ನಡೆಸುತ್ತಿರುವ ಸಂಖ್ಯೆಗಳು ಹಾಗಾಗಿ ನಾವು ಈ ಹಂತವನ್ನು ಸ್ವಲ್ಪ ಮಟ್ಟಿಗೆ ಮುಳುಗಿಸಬೇಕೆಂದು ನಾನು ಭಾವಿಸುತ್ತೇನೆ ಅಂದರೆ ಅವುಗಳ ಮೇಲೆ ಒತ್ತಡವನ್ನು ಕಡಿಮೆ ಮಾಡದೆ ಮೊದಲ ಸೆಮಿಸ್ಟರ್ನಲ್ಲಿ ಅವರು ಸಾಮಾನ್ಯವಾಗಿ ತಮ್ಮ ಕೋರ್ಸ್ಗಳಲ್ಲಿ ನಿರತರಾಗಿರುವಾಗ ಕಡ್ಡಾಯ ಶಿಕ್ಷಣವನ್ನು ತೆಗೆದುಕೊಳ್ಳಬೇಕಾದರೆ ಇತರ ಪೀರ್ ಗುಂಪಿನ ಸಂಶೋಧಕರೊಂದಿಗೆ ಸಂವಹನ ಮಾಡಲು ನಾವು ಅವರನ್ನು ಅನುಮತಿಸಬೇಕು ಮೂಲಭೂತ ಪರಿಕರಗಳನ್ನು ತಿಳಿಯಿರಿ ಏಕೆಂದರೆ ಸಂಶೋಧನೆ ಇದು ಎಂಎಸ್ ಅಥವಾ ಪಿಹೆಚ್ಡಿ ಮಟ್ಟವು ಪಿರಮಿಡ್ನ ಉತ್ತುಂಗವನ್ನು ತಲುಪುತ್ತಿದೆ ಎಂದು ನಾನು ವೈಯಕ್ತಿಕವಾಗಿ ನಂಬಿದ್ದೇನೆ ಆದ್ದರಿಂದ ನೀವು ಏನು ಮಾಡುತ್ತಿರುವಿರಿ ಎಂಬುದರ ಹೊರತಾಗಿಯೂ ಒಂದು ಬೇಸ್ ಇದೆ ವಿದ್ಯಾರ್ಥಿಗಳು ಅದನ್ನು ಕಡ್ಡಾಯವಾಗಿ ಬಹಿರಂಗಪಡಿಸಬೇಕು ಮತ್ತು ಅದರ ವಿಶ್ವಾಸ ಪಡೆಯಲು ಮತ್ತು ಅಂತಿಮವಾಗಿ ತಮ್ಮ ಪಾದಗಳ ಮೇಲೆ ನಿಂತುಕೊಳ್ಳಲು ಕಲಿಯಬೇಕು ಈ ಮಾದರಿಯನ್ನು ಸೇರಿಸಲಾಗಿದ್ದರೆ ನಾನು ಇದನ್ನು ನನ್ನ ಸ್ವಂತ ಗುಂಪಿಗೆ ಅನ್ವಯಿಸಲು ಪ್ರಯತ್ನಿಸುತ್ತಿದ್ದೇನೆ ಮತ್ತು ನಾವು ಯಶಸ್ವಿಯಾಗಿದ್ದೇವೆ ಎಂದು ನಮ್ರತೆಗೆ ನಾನು ಹೇಳಿದ್ದೇನೆಂದರೆ ಆದರ್ಶವಾದಿ ಎಂದು ನಾನು ಯೋಚಿಸುವುದಿಲ್ಲ ಬಹುಶಃ ನಾವು ಸಮಯವನ್ನು ಕಳೆಯುವುದಿಲ್ಲ 3 ವರ್ಷಗಳಲ್ಲಿ ಪಿಹೆಚ್ಡಿಯನ್ನು ಪಡೆಯುವುದು ಅದನ್ನೇ ಹೋಲುತ್ತದೆ ಆದರೆ ಇದು ಹೆಚ್ಚು ಸಂಶೋಧನೆ ಸಮೀಪಿಸುತ್ತಿರುವುದು ಮತ್ತು ಹೆಚ್ಚು ಮಹತ್ವದ್ದಾಗಿದೆ ಎಂದು ನಾನು ಭಾವಿಸುತ್ತೇನೆ ಅಂತಹ ಪ್ರಕ್ರಿಯೆಯ ಮೂಲಕ ಬರುವ ವಿದ್ಯಾರ್ಥಿಗಳು ಉದ್ಯೋಗಗಳಲ್ಲಿ ಸುಲಭವಾಗಿ ಹೀರಿಕೊಳ್ಳುತ್ತಾರೆ ಅನಂತ ಸುಬ್ರಹ್ಮಣ್ಯನ್ ಇದು ಎಲ್ಲಾ ಕೆಲಸದ ತೃಪ್ತಿಕರ ಫಲಿತಾಂಶವಾಗಿದೆ ಪ್ರತಾಪ್ ಹರಿಡೋಸ್ ವಾಸ್ತವವಾಗಿ ವಿದ್ಯಾರ್ಥಿಯು ಈ ವಿಧಾನದಲ್ಲಿ ನೆಲೆಗೊಳ್ಳಲು ಮತ್ತು ನಂತರ ಸಂಶೋಧನಾ ಕ್ಷೇತ್ರದಲ್ಲಿ ಬೆಳೆಯುತ್ತಾರೆ ಸಂಶೋಧನಾ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳು ತಮ್ಮ ಇತರ ಪೀರ್ ವಿದ್ಯಾರ್ಥಿಗಳೊಂದಿಗೆ ಸಂವಹನ ಮಾಡುವವರೆಗೂ ಸಾಕಷ್ಟು ಪ್ರಾಮುಖ್ಯತೆ ಇದೆ ಎಂದು ನಾನು ಭಾವಿಸುತ್ತೇನೆ ಅವರು ಕೆಲಸ ಮಾಡುವ ಬೋಧಕವರ್ಗ ಅವರ ಮಾರ್ಗದರ್ಶಿ ಮತ್ತು ಇನ್ನಿತರರು ಸಹ ಉಪಸ್ಥಿತರಿದ್ದರು ಪ್ರಾಯಶಃ ಒಂದು ಲೌಕಿಕ ಪ್ರಶ್ನೆಯಾಗಿದ್ದರೂ ಮಾರ್ಗದರ್ಶಕರು ಎಷ್ಟು ಬಾರಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು ಪೂರೈಸಬೇಕು ಎಂದು ನಿಮಗೆ ತಿಳಿದಿರುತ್ತದೆಯೇ ಏಕೆಂದರೆ ಇದು ಕೋರ್ಸ್ ಆಧಾರಿತ ರೀತಿಯ ಕಲಿಕೆಯಿಂದ ತುಂಬಾ ಭಿನ್ನವಾಗಿದೆ ಈ ಸಂವಹನಕ್ಕೆ ನಾನು ಪ್ರಭಾವ ಮತ್ತು ಪ್ರಾಮುಖ್ಯತೆಯನ್ನು ಅರ್ಥೈಸುತ್ತೇನೆ ಅದು ಹೇಗೆ ಬೆಳೆಯುತ್ತದೆ ಎಂಬುದರಲ್ಲಿ ವ್ಯತ್ಯಾಸವನ್ನುಂಟು ಮಾಡುತ್ತದೆ ಆದ್ದರಿಂದ ಜನರು ಮಾರ್ಗದರ್ಶಿಯನ್ನು ಭೇಟಿ ಮಾಡಬೇಕಾದ ಒಳ್ಳೆಯ ಆವರ್ತನಗಳನ್ನು ಮತ್ತು ಹೇಗೆ ಅದರ ಬಗ್ಗೆ ಹೋಗಬೇಕು ಎಂದು ನಿಮಗೆ ತಿಳಿದಿದೆಯೇ ಪ್ರೊಫೆಸರ್ ವಿ ಅನಂತ ಸುಬ್ರಹ್ಮಣ್ಯನ್ ಹೌದು ಇದು ಮತ್ತೊಮ್ಮೆ ಒಂದು ಕುತೂಹಲಕಾರಿ ಪ್ರಶ್ನೆಯಾಗಿದೆ ಏಕೆಂದರೆ ನಾನು ಅವರ ಸಂಶೋಧನಾ ವಿಧಾನ ಕೋರ್ಸ್ನಲ್ಲಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿರುವಾಗ ಈ ಪ್ರಶ್ನೆ ಇಂದ ಕೋರ್ಸ ಪ್ರಾರಂಭಿಸಲು ಪ್ರಯತ್ನಿಸಿದೆ ನೀವು ಎಷ್ಟು ಬಾರಿ ಮಾರ್ಗದರ್ಶಿ ಭೇಟಿ ಯೋಚಿಸಬೇಕು ಆದ್ದರಿಂದ ನಾನು ಸಹಜವಾಗಿ ಬಹಳಷ್ಟು ಸೂತ್ರಗಳನ್ನು ಪಡೆಯುತ್ತೇನೆ ಅನೇಕ ವಿದ್ಯಾರ್ಥಿಗಳು ತಮ್ಮ ಮಾರ್ಗದರ್ಶಿಯನ್ನು ನಿಯಮಿತವಾಗಿ ಪೂರೈಸಬೇಕು ಎಂದು ವಿಧೇಯರಾಗುತ್ತಾರೆ ನಾನು ಇದಕ್ಕೆ ವಿರುದ್ಧವಾಗಿದ್ದೇನೆ ಹೌದು ಮಾರ್ಗದರ್ಶಿಗೆ ಸಂಪರ್ಕವಿದೆ ಎಂದು ನಾನು ಹೇಳುತ್ತೇನೆ ಮತ್ತು ನಿಜವಾದ ಸ್ಮಾರ್ಟ್ ವಿದ್ಯಾರ್ಥಿ ಅನೇಕ ಕ್ರಿಯಾತ್ಮಕ ಸಭೆಯ ಮೂಲಕ ಮತ್ತು ಇತರ ವಿದ್ಯಾರ್ಥಿಗಳ ಸಭೆಗಳ ಮೂಲಕ ಕ್ಯೂ ಪಡೆಯುತ್ತಾನೆ ಆದುದರಿಂದ ಒಂದು ವಾರದಲ್ಲಿ ಒಮ್ಮೆ ಭೇಟಿ ಇಡಬೇಕೆಂದು ನೀವು ಬಯಸಿದರೆ ಉತ್ತಮವಾದದ್ದು ಆದರೆ ವಿದ್ಯಾರ್ಥಿಯು ತನ್ನ ಪಾದಗಳ ಮೇಲೆ ನಿಂತುಕೊಳ್ಳಲು ಸಾಧ್ಯವಾಗುತ್ತದೆ ಏಕೆಂದರೆ ಅವರು ಪ್ರಯತ್ನಗಳಲ್ಲಿ ಇಟ್ಟುಕೊಳ್ಳುತ್ತಾರೆ ನಾನು ಯಾವಾಗಲೂ ಅನೇಕ ವಿದ್ಯಾರ್ಥಿಗಳನ್ನು ನೋಡಬಹುದಾಗಿದೆ ಆದರೆ ಫಲಿತಾಂಶಗಳೊಂದಿಗೆ ಮರಳಿ ಬರುತ್ತಾರೆ ಅದು ಬಹಳ ಮುಖ್ಯವಾದ ವಿಷಯ ಮತ್ತು ಅವರು ಅರ್ಥವನ್ನು ನೇರವಾಗಿ ಪಡೆಯುವುದಿಲ್ಲ ಅದು ಸುಲಭವಾದ ಸಮಸ್ಯೆ ಅಲ್ಲ ಆದರೆ ಅವರು ವಿವಿಧ ಮೂಲಗಳಿಗೆ ತಲುಪಲು ಕಲಿತಿದ್ದು ತಮ್ಮ ಪ್ರಯತ್ನವನ್ನು ಮಾಡಿದರು ಅವರ ವಿನ್ಯಾಸವನ್ನು ಮಾಡಿದರು ಅವರ ರಚನೆ ಮಾಡಿದರು ಮಾರುಕಟ್ಟೆಗೆ ಹೋದರು ಮತ್ತು ವಸ್ತುಗಳನ್ನು ತಯಾರಿಸಿದರು ಮತ್ತೊಮ್ಮೆ ನಾನು ಅದನ್ನು ನನ್ನ ಅನುಭವದಲ್ಲಿ ಹಾಕಿದ್ದೇನೆ ಎಂದು ಹೇಳುತ್ತೇನೆ ನಾನು ಸುಮಾರು 30 40 ರ ಗುಂಪನ್ನು ಹೊಂದಿದ್ದೇವೆ ಮತ್ತು ನಾವು ಪ್ರತಿಯೊಬ್ಬರಿಗೂ ಎಲ್ಲವನ್ನೂ ಹೊಂದಿದ್ದೇವೆ ಆದ್ದರಿಂದ ಅದು ಸಾಫ್ಟ್ವೇರ್ ಮತ್ತು ಹೊಸ comers ಅನ್ನು ವಿಭಿನ್ನ ಸಾಫ್ಟ್ ವೇರ್ಗಳ ಕಲಿಕೆಯ ಪ್ರಕ್ರಿಯೆ ಅಥವಾ ಅದು ತಯಾರಿಕೆ ಅಥವಾ ಪ್ರಯೋಗವೇ ಆಗಿರಲಿ ಹಾಗಾಗಿ ನಾನು ಸಾಮರಸ್ಯದ ಗುಂಪನ್ನು ನೋಡುತ್ತೇನೆ ಮಾರ್ಗದರ್ಶಿಗಿಂತಲೂ ಹೆಚ್ಚಾಗಿ ಸಂಶೋಧನೆ ಮತ್ತು ಕಲಿಕೆಯಲ್ಲಿ ಯಶಸ್ವಿಯಾಗಲು ಗುಂಪನ್ನು ನಿರ್ಮಿಸುವುದು ಬಹಳ ಮುಖ್ಯ ಎಂದು ನಾನು ಹೇಳುತ್ತೇನೆ ಆದ್ದರಿಂದ ಮಾರ್ಗದರ್ಶಿಯನ್ನು ಪೂರೈಸಲು ಮುಖ್ಯವಾದುದು ಎಂದು ನಾನು ಯೋಚಿಸುವುದಿಲ್ಲ ಅವರು ಭೇಟಿ ನೀಡಬೇಕಾದರೆ ಹೆಚ್ಚು ಸ್ವಾಗತ ಇದು ಯಶಸ್ಸಿನ ಸೂತ್ರವಾಗಿದೆ ಎಂದು ನಾನು ಯೋಚಿಸುವುದಿಲ್ಲ ಪ್ರತಾಪ್ ಹರಿಡೋಸ್ ಗ್ರೇಟ್ ನಾನು ನಿಮ್ಮ ಮನಸ್ಸಿನಲ್ಲಿ ಏನು ನಡೆಯುತ್ತಿದೆ ಎಂದು ತಿಳಿದಿರುವ ಮತ್ತು ವಿದ್ಯಾರ್ಥಿ ಹೇಗೆ ಅದನ್ನು ಅನುಸರಿಸಬೇಕು ಎಂಬುದರ ಬಗ್ಗೆ ಬಹಳ ಅಮೂಲ್ಯ ಒಳನೋಟ ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ನಿಮ್ಮ ಎಲ್ಲಾ ಚಟುವಟಿಕೆಗಳನ್ನು ಯಶಸ್ವಿಯಾಗಿ ಮುಗಿಸಿದ ಯಶಸ್ವಿ ವಿದ್ಯಾರ್ಥಿಗಳ ಬಗ್ಗೆ ನೀವು ಮಾತನಾಡುತ್ತಿದ್ದೀರಿ ಈಗ ನಾವು ಎಂಎಸ್ ಮತ್ತು ಪಿಎಚ್ಡಿ ಸಂಶೋಧನಾ ಕೌಟುಂಬಿಕತೆಗಳನ್ನು ನೋಡಿದಾಗ ಈ ಭಾವನೆ ಯಾವಾಗಲೂ ಇದೆ ಎಲ್ಲಾ ವಿಭಾಗಗಳಲ್ಲೂ ಸಾಗರ ಇಂಜಿನಿಯರಿಂಗ್ನಲ್ಲಿ ಮಾತ್ರವಲ್ಲ ನೀವು MS ಅಥವಾ ಪಿಎಚ್ಡಿ ಆಗಿದ್ದರೆ ನೀವು ಕಿರಿದಾದ ಪ್ರದೇಶದಲ್ಲಿ ಪರಿಣಿತರಾಗಿರುತ್ತೀರಿ ಪತ್ರಕರ್ತನಂತೆ ಇವರು ಈಗ ಬಾಷೆ ಪದವಿಯೊಂದಿಗೆ ಸಂಯೋಜಿತರಾಗಿದ್ದಾರೆ ಇದೀಗ ಪರಿಣಿತರಾಗಿರುವುದು ಒಳ್ಳೆಯದು ಆದರೆ ಅದೇ ಸಮಯದಲ್ಲಿ ಬಹುಶಃ ಕಿರಿದಾಗುವಿಕೆ ಅವರು ಪಡೆಯುವ ಉದ್ಯೋಗಗಳು ಮತ್ತು ಇನ್ನಿತರ ಸ್ಥಾನಗಳನ್ನು ಪಡೆಯುವಂತಹ ಸ್ಥಾನಗಳು ಆದ್ದರಿಂದ ನಿಮ್ಮ ಅನುಭವದಲ್ಲಿ MS ಮತ್ತು PhD ವಿದ್ಯಾರ್ಥಿಗಳು ಸಾಗರ ಎಂಜಿನಿಯರಿಂಗ್ನಲ್ಲಿ ಪದವಿಗಳನ್ನು ಪೂರೈಸಿದರೆ ಅವರು ಯಾವ ರೀತಿಯ ಸ್ಥಾನಗಳನ್ನು ಪಡೆಯುತ್ತಾರೆ ಪ್ರೊಫೆಸರ್ ವಿ ಅನಂತ ಸುಬ್ರಹ್ಮಣ್ಯನ್ ಹೌದು ಐಐಟಿಯ ಪರಿಸರದಲ್ಲಿ ಉನ್ನತ ಮಟ್ಟದ ಪದವಿಯನ್ನು ಪಡೆದುಕೊಳ್ಳುವುದು ಒಂದು ನಿರ್ದಿಷ್ಟ ಲಂಬ ಪ್ರದೇಶದ ಪ್ರಾಮುಖ್ಯತೆಯನ್ನು ಸಾಧಿಸುವುದು ಮುಖ್ಯ ಎಂದು ನಾನು ನಂಬುತ್ತೇನೆ ಆದರೆ ಹೆಚ್ಚು ಮುಖ್ಯವಾದ ಸಮಸ್ಯೆ ಪರಿಹರಿಸುವ ಸಾಮರ್ಥ್ಯ ಅವರು ಸ್ವತಂತ್ರವಾಗಿ ಮತ್ತು ಆಳದಲ್ಲಿದ್ದರೆ ಒಂದು ತಂಡವನ್ನು ಒಟ್ಟಿಗೆ ಪಡೆಯಲು ಮತ್ತು ಕೆಲಸ ಮಾಡುವ ಸಾಮರ್ಥ್ಯ ಮುಖ್ಯ ನನಗೆ ಇವು ಶಕ್ತಿಗಳು ಅವು ಉದ್ಯೋಗ ಅವಕಾಶಗಳನ್ನು ನೀಡುತ್ತದೆ ಮತ್ತೊಮ್ಮೆ ಪದವಿ ಮುಗಿಸಿದ ಸಮಯದಲ್ಲಿ ನನ್ನ ವಿದ್ವಾಂಸರು ಈಗಾಗಲೇ ಉದ್ಯೋಗದಲ್ಲಿದ್ದರು ಎಂದು ನಾನು ಬಹಳ ಅದೃಷ್ಟಶಾಲಿಯಾಗಿ ಹೇಳಿದ್ದೇನೆ ಖಂಡಿತವಾಗಿಯೂ ಅನನುಕೂಲಗಳು ಇವೆ ವಿದ್ಯಾರ್ಥಿಗಳಿಗೆ ಗೋಚರವಾದ ಸಂಶೋಧನೆ ಉತ್ಪನ್ನಗಳನ್ನು ತಯಾರಿಸಲು ಯಾವುದೇ ಸಮಯವಿಲ್ಲ ಇದು ಕೇವಲ ಜಗಳ ಇಲ್ಲದಿದ್ದರೆ ಅವರು ದೊಡ್ಡ ಸ್ಥಳಗಳೆಂದು ನಾನು ಹೇಳುತ್ತಿದ್ದೇನೆ ಮತ್ತು ಇದಕ್ಕೆ ಕಾರಣ ಅವರು ಈ ಸಲಹೆಗಾರರನ್ನು ಕರೆದಿದ್ದಾರೆ ಎಂದು ಹೇಳಬಹುದು ಏಕೆಂದರೆ ನೀವು ಯಾವ ನಿರ್ದಿಷ್ಟ ಉದ್ಘಾಟನೆಯನ್ನು ಪಡೆಯುತ್ತೀರಿ ಎಂದು ನಿಮಗೆ ತಿಳಿದಿಲ್ಲ ಆದ್ದರಿಂದ ಮೂಲಭೂತವಾಗಿ ನೀವು ಇಲ್ಲಿ ನಿಮ್ಮ ಸಂಶೋಧನೆಯನ್ನು ಕಲಿಕೆಯ ಅನುಭವವಾಗಿ ತೆಗೆದುಕೊಳ್ಳಬೇಕು ಸಮಸ್ಯೆಗಳನ್ನು ಪರಿಹರಿಸುವ ಸಾಮರ್ಥ್ಯ ಮತ್ತು ಅದರೊಂದಿಗೆ ಅವರು ಹೊಂದಿಕೊಳ್ಳುವ ಸಾಮರ್ಥ್ಯವಿದೆ ವಿಶಿಷ್ಟವಾಗಿ ನನ್ನ ವಿದ್ಯಾರ್ಥಿಗಳು ವಿನ್ಯಾಸ ಸಂಸ್ಥೆಗಳು ಬಹುಶಃ ಶಿಪ್ಯಾರ್ಡ್ಗಳು ಕಡಲಾಚೆಯ ಉದ್ಯಮವಾಗಿರಬಹುದು ಅವರು ಸಿಡಿ ಅಡಾಪ್ಕೊ ಮತ್ತು ಇತರ ಅನೇಕರು ಈಟನ್ ಮತ್ತು ಇನ್ನಿತರ ಕಂಪ್ಯುಟೇಶನಲ್ ದ್ರವ ಡೈನಾಮಿಕ್ಸ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಕಂಪನಿಗಳಿಗೆ ಸೇರ್ಪಡೆಯಾಗಿದ್ದಾರೆ ಅವರು ಹಲವಾರು ಕೈಗಾರಿಕೆಗಳಲ್ಲಿ ಇದ್ದಾರೆ ಅಲ್ಲಿ ಅವರು ಕಂಪಾರ್ಟ್ಯಾರೀಸ್ ಮಾಡುತ್ತಾರೆ ಮತ್ತು ಅಲ್ಲಿ ಸಿಎಫ್ಡಿಗಳ ಪರಿಹಾರದ ಭಾಗವನ್ನು ರೂಪಿಸುವ ಅಥವಾ ಅಭಿವರ್ಧಕರು ಅಥವಾ ಪರೀಕ್ಷೆ ನೋಡುತ್ತಿದ್ದಾರೆ ಇತ್ಯಾದಿ ಆದರೆ ದೊಡ್ಡದಾಗಿ ಅವರು ಹೇಳಿದ್ದನ್ನು ಹೇಳುತ್ತೇವೆ ಅವರು ಬಹಿಷ್ಕರಿಸುವ ಮಟ್ಟದ ವಿಶ್ವಾಸಾರ್ಹತೆ ಮತ್ತು ಪೂರೈಸಲು ಸಹಾಯ ಮಾಡುವಂತೆ ತೋರುತ್ತದೆ ಅದು ಬಹಳ ಮುಖ್ಯವಾದದ್ದು ಏಕೆಂದರೆ ಅದೃಷ್ಟವಿದ್ದರೆ ನೀವು ಪಿಎಚ್ಡಿಗಾಗಿ ಆಯ್ಕೆ ಮಾಡುವ ಲಂಬ ಪ್ರದೇಶದಲ್ಲಿ ಕೆಲಸ ನಿರ್ವಹಿಸುತ್ತೀರಿ ಆದರೆ ನೀವು ಸಾಕಷ್ಟು ಸಮಯವನ್ನು ತೆರೆದಿರಬೇಕು ಏಕೆಂದರೆ ಬಹುಶಃ ಕೆಲವು ದಿನ ನೀವು ಈ ಪ್ರದೇಶಕ್ಕೆ ಹಿಂತಿರುಗಬಹುದು ಅಥವಾ ಬಹುಶಃ ಡೆಸ್ಟಿನಿ ನಿಮ್ಮನ್ನು ಬೇರೆ ಪ್ರದೇಶಕ್ಕೆ ಕರೆದೊಯ್ಯುತ್ತದೆ ಆದ್ದರಿಂದ ನಾವೆಲ್ಲರೂ ಅದನ್ನು ಸುಲಭವಾಗಿ ತೆಗೆದುಕೊಳ್ಳಬೇಕು ಸಂಶೋಧನೆಯನ್ನು ಆನಂದಿಸಿ ನೀವು ಏನು ಮಾಡುತ್ತಿರುವಿರಿ ವಾಸ್ತವತೆಯ ದೃಷ್ಟಿ ಕಳೆದುಕೊಳ್ಳಬೇಡಿ ನೀವು ಬಹುಮುಖ ಎಂದು ತೋರಿಸಲು ಸಾಧ್ಯವಾಗುತ್ತದೆ ನನಗೆ ಇದು ಅತ್ಯಂತ ಮುಖ್ಯವಾಗಿದೆ ಪ್ರತಾಪ್ ಹರಿಡೋಸ್ ಗ್ರೇಟ್ ಸರಿ ನಾನು ಈಗಾಗಲೇ ನಿಮ್ಮನ್ನು ವಿಚಾರಿಸಬಹುದೆಂದು ಮುಂದಿನದನ್ನು ಕೇಳಬೇಕೆಂದು ನಾನು ಬಯಸಿದ್ದೇನೆ ಆದರೆ ಯಾವುದೇ ಸಂದರ್ಭದಲ್ಲಿ ನಾನು ತಿಳಿದುಕೊಳ್ಳಬೇಕೆಂದು ಬಯಸಿದ್ದೇನೆ ಸಾಗರ ಎಂಜಿನಿಯರಿಂಗ್ನಲ್ಲಿ MS ಮತ್ತು PhD ಪ್ರೋಗ್ರಾಂ ಅನ್ನು ಸೇರಲು ಬಯಸುತ್ತಿರುವ ವಿದ್ಯಾರ್ಥಿಗಳಿಗೆ ನೀವು ಹೊಂದಿರುವ ಯಾವುದೇ ನಿರ್ದಿಷ್ಟವಾದ ಸಲಹೆಗಳಿವೆ ಪ್ರೊಫೆಸರ್ ವಿ ಅನಂತ ಸುಬ್ರಹ್ಮಣ್ಯನ್ ಹೌದು ಎಂಎಸ್ ಮತ್ತು PhD ಗೆ ಸೇರಲು ಬಯಸುವ ವಿದ್ಯಾರ್ಥಿಗಳು ಅವರು ಆರಾಮದಾಯಕ ಅನುಭವವನ್ನು ಹೊಂದಿರಬೇಕಾದ ಕೆಲವು ಅಜ್ಞಾತ ಪ್ರದೇಶದಲ್ಲಿ ತೊಡಗಿಸಿಕೊಂಡಿಲ್ಲ ಎಂದು ಮನವರಿಕೆ ಮಾಡಬೇಕಾಗಿದೆ ಶಾಖೆ ಎಷ್ಟು ವಿಶಾಲವಾಗಿದೆ ಮತ್ತು ಬಹುಶಿಸ್ತಿನ ಮತ್ತು ಅಂತಾರಾಷ್ಟ್ರೀಯವಾಗಿರುವುದರಿಂದ ವಿಶೇಷತೆಗಳ ಹಲವು ಕಾಡು ಪ್ರದೇಶಗಳಲ್ಲಿ ಅವರು ಹೋಗಬಹುದಾದ ಮತ್ತು ಹೊಂದಿಕೊಳ್ಳುವಂತಹ ಹೊಂದಾಣಿಕೆಯು ಮುಖ್ಯವಾಗಿದೆ ಎಂದು ನಾನು ಭಾವಿಸುತ್ತೇನೆ ಎರಡನೆಯ ವಿಷಯವೆಂದರೆ ಜನರು ಜ್ಞಾನವನ್ನು ಹಂಚಿಕೊಳ್ಳಲು ಮತ್ತು ವಿನಿಮಯ ಮಾಡಲು ಕಲಿಯಬೇಕಾಗಿದೆ ನೀವು ಕಿರಿದಾದ ಪ್ರದೇಶದಲ್ಲಿ ಕೆಲಸ ಮಾಡುತ್ತಿದ್ದೀರಿ ಎಂದು ಯೋಚಿಸುವುದು ಬಹಳ ತಪ್ಪು ನೀವು ಪ್ರತ್ಯೇಕವಾಗಿ ಅಥವಾ ನೀವು ಚಿಕ್ಕ ಗುಂಪಿನಲ್ಲಿ ಅಥವಾ ವ್ಯಕ್ತಿಯಂತೆ ಕೆಲಸ ಮಾಡುತ್ತೀರಿ ಏಕೆಂದರೆ ನನಗೆ ಇವುಗಳು ಭವಿಷ್ಯದ ವಾಹಕದಲ್ಲಿ ಯಶಸ್ಸನ್ನು ಸಾಧಿಸುವಲ್ಲಿ ಹೆಚ್ಚು ಮುಖ್ಯವಾಗಿದೆ ಇತರ ವಿಷಯ ಸಂತೋಷವಾಗಿರಲು ಮರೆಯದಿರಿ ಏಕೆಂದರೆ ನೀವು ಏನಾದರೂ ಸಂತೋಷವಾಗದಿದ್ದರೆ ನಿಮಗೆ ಉತ್ತಮವಾದ ವಿಷಯಗಳನ್ನು ಪಡೆಯಲು ಸಾಧ್ಯವಿಲ್ಲ ಮತ್ತೊಮ್ಮೆ ನಾನು ಇದನ್ನು ಅನುಭವದಿಂದ ಹೇಳುತ್ತೇನೆ ಏಕೆಂದರೆ ಒಬ್ಬ ವಿದ್ಯಾರ್ಥಿ ಅಥವಾ ಶಿಕ್ಷಕ ಅಥವಾ ಯಾರು ಪ್ರತಿದಿನ ಏನು ಮಾಡುತ್ತಾರೆ ಆನಂದಿಸುತ್ತಿಲ್ಲವೋ ಅವರು ಯಾವುದೇ ಉದ್ದೇಶವನ್ನು ಹೊಂದಿಲ್ಲ ಏಕೆಂದರೆ ಅಂತಿಮವಾಗಿ ಅದು ದೈನಂದಿನ ಜೀವನ ಅದನ್ನು ಅನುಸರಿಸಿ ಮತ್ತು ತತ್ತ್ವಶಾಸ್ತ್ರದ ಉದ್ದೇಶದಿಂದ ಸಂತೋಷವಾಗಿರಿ ಪ್ರತಾಪ್ ಹರಿಡೋಸ್ ಸರಿ ಗ್ರೇಟ್ ನಾನು ಈ ಚರ್ಚೆಯನ್ನು ತೀರ್ಮಾನಿಸಲು ಬಹಳ ಒಳ್ಳೆಯ ಪದಗಳು ಆದ್ದರಿಂದ ಇದು ವೃತ್ತಿಪರ ಬೆಳವಣಿಗೆ ಮತ್ತು ವೈಯಕ್ತಿಕ ಬೆಳವಣಿಗೆ ಎರಡನ್ನೂ ಕುರಿತು ಮಾತಾಡುತ್ತದೆ ಅನಂತ ಸುಬ್ರಹ್ಮಣ್ಯನ್ ಇಬ್ಬರೂ ಸಂಪರ್ಕಗೊಂಡಿದ್ದಾರೆ ಪ್ರತಾಪ್ ಹರಿಡೋಸ್ ಗ್ರೇಟ್ ನಮ್ಮನ್ನು ಸೇರಿಕೊಳ್ಳಲು ಪ್ರೊಫೆಸರ್ ಅನಂತ ಸುಬ್ರಹ್ಮಣ್ಯರಿಗೆ ಧನ್ಯವಾದಗಳು ಅದು ನಮಗೆ ಸಂತೋಷವಾಗಿದೆ ಅನಂತ ಸುಬ್ರಹ್ಮಣ್ಯನ್ ನಾನು ಕೆಲವು ವಿಷಯಗಳನ್ನು ಹೇಳಬೇಕೆಂದು ನೀವು ಬಯಸಿದು ನನ್ನ ಅದೃಷ್ಟವು ಸಂಶೋಧಕರು ಐಐಟಿಗೆ ನೋಡಬೇಕಾದ ಹೊಸ ವಿದ್ಯಾರ್ಥಿಗಳು ಉತ್ತಮವಾದದನ್ನು ತೆಗೆದುಕೊಳ್ಳಲು ಈ ವಾಹಕ ಪ್ರಯೋಜನವನ್ನು ನೀಡುತ್ತದೆ ಪ್ರೊಫೆಸರ್ ಪ್ರತಾಪ್ ಹರಿಡೋಸ್ ಧನ್ಯವಾದಗಳು ತುಂಬಾ ಧನ್ಯವಾದಗಳು